ಸರಿ ಈಗ ನಾವು ಅಸ್ಥಿರಗಳನ್ನು ಹೇಗೆ ಆರಿಸುತ್ತೀವಿ 1 ಡಿ ವಿಷಯದಲ್ಲಿ ನಮಗೆ ಹೆಚ್ಚಿನ ಆಯ್ಕೆ ಇರಲಿಲ್ಲ ಅಥವಾ ನಾವು ಅದರ ಮೇಲೆ ಹೆಚ್ಚು ಸಮಯ ವ್ಯಯಿಸಲಿಲ್ಲ ಆದರೆ ನಾವು ಅದನ್ನು ಇಲ್ಲಿ ನೋಡೋಣ ಆದ್ದರಿಂದ ಒಟ್ಟು ಕ್ಷೇತ್ರ ಸೂತ್ರೀಕರಣ ಎಂದು ಕರೆಯಲ್ಪಡುತ್ತದೆ ಇದು ತುಂಬಾ ಸ್ಪಷ್ಟವಾದ ವಿಷಯದಂತೆ ಕಾಣಿಸುತ್ತದೆ ಏಕೆಂದರೆ ಇಲ್ಲಿಯವರೆಗೆ ನಾವು ಒಟ್ಟು ಕ್ಷೇತ್ರ ಸೂತ್ರೀಕರಣದ ಬಗ್ಗೆ ಮಾತ್ರ ಮಾತನಾಡುತ್ತಿದ್ದೇವೆ ಆದ್ದರಿಂದ ಇದರ ಅರ್ಥವೇನು ಇದರರ್ಥ ಆಸಕ್ತಿಯ ವೇರಿಯೇಬಲ್ ಒಟ್ಟು ಕ್ಷೇತ್ರಕ್ಕೆ ಸಮನಾಗಿರುತ್ತದೆ ಮತ್ತು ಅದಕ್ಕಾಗಿಯೇ ಇದನ್ನು ಒಟ್ಟು ಕ್ಷೇತ್ರ ಸೂತ್ರೀಕರಣ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಇಲ್ಲಿರುವ H ಓವರ್ ಅನ್ನು ಹೀಗೆ ಬರೆಯಬಹುದು H Hinc Hscat IncidentScattered ಚದುರುವಿಕೆ ಸಮಸ್ಯೆಗಳಲ್ಲಿ Hinc ಆಗಿದೆ ನಮಗೆ ಅದು ತಿಳಿದಿದೆ ನಿಮ್ಮ ಅಸ್ಥಿರಗಳು ಒಟ್ಟು ದಾಖಲಾದ ಅಥವಾ ಚದುರಿದ ಕ್ಷೇತ್ರವಾಗಿರಲು ನೀವು ಆಯ್ಕೆ ಮಾಡಬಹುದು ಅದು ನಿಮ್ಮ ಆಯ್ಕೆಯಾಗಿದೆ ನಿಮ್ಮ ಆಯ್ಕೆಯ ಒಟ್ಟು ವಿಧಾನವು ಪ್ರತಿ ವಿಧಾನವು ಕೆಲವು ಅನುಕೂಲಗಳನ್ನು ಮತ್ತು ಕೆಲವು ಅನಾನುಕೂಲಗಳನ್ನು ಹೊಂದಿರುತ್ತದೆ ಆದ್ದರಿಂದ ಮೊದಲ ಮತ್ತು ಹೆಚ್ಚು ಅರ್ಥಗರ್ಭಿತ ಆಯ್ಕೆಯು ಒಟ್ಟು ಕ್ಷೇತ್ರವು ವೇರಿಯಬಲ್ ಎಂದು ಅನುಮತಿಸುವುದು ಸರಿ ಆದ್ದರಿಂದ ಒಮ್ಮೆ ನಾನು ಚದುರಿದ ಕ್ಷೇತ್ರವನ್ನು ಬಯಸಿದರೆ ನಾನು ಒಟ್ಟು ಕ್ಷೇತ್ರವನ್ನು ಪಡೆಯಬಹುದು ನಾನು ಘಟನೆಯ ಕ್ಷೇತ್ರವನ್ನು ಕಳೆಯಬೇಕು ಮತ್ತು ಚದುರಿದ ಕ್ಷೇತ್ರಕ್ಕೆ ತದ್ವಿರುದ್ದವಾಗಿ ನಾನು ಇಲ್ಲಿ ಒಟ್ಟು ಕ್ಷೇತ್ರವನ್ನು ಆಯ್ಕೆಮಾಡಿದಾಗ ಅದನ್ನು ಮಾಡುವುದರಿಂದ ನೀವು ನೋಡಬಹುದಾದ ಒಂದು ಪರಿಕಲ್ಪನಾ ಸರಳತೆ ಏನು ಗಡಿ ಪರಿಸ್ಥಿತಿಗಳನ್ನು ಯಾರಿಂದ ಪಾಲಿಸಲಾಗುತ್ತದೆ ವಿದ್ಯಾರ್ಥಿ ಚದುರಿದ ಕ್ಷೇತ್ರ ಮ್ಯಾಕ್ಸ್ವೆಲ್ನ ಸಮೀಕರಣಗಳಲ್ಲಿ Maxwell's equations ಯಾವುದೇ ಗಡಿ ಪರಿಸ್ಥಿತಿಗಳಿಲ್ಲ ವಿದ್ಯಾರ್ಥಿ ಆದರೆ ನಿಜ ಸ್ಪರ್ಶಕ E ಮತ್ತು ಸ್ಪರ್ಶಕ H ಆಗಿರುವ ಗಡಿ ಸ್ಥಿತಿಯು ಸಂರಕ್ಷಣೆಯಾಗಿದ್ದು ಅವುಗಳನ್ನು ಒಟ್ಟು ಕ್ಷೇತ್ರದಿಂದ ಪಾಲಿಸಲಾಗುತ್ತದೆ ಆದ್ದರಿಂದ ಒಟ್ಟು ಕ್ಷೇತ್ರ ಸೂತ್ರೀಕರಣದಲ್ಲಿ ನೈಸರ್ಗಿಕ ಗಡಿ ಪರಿಸ್ಥಿತಿಗಳನ್ನು ಹೇರುವುದು ಸುಲಭವಾಗುತ್ತದೆ ಆದ್ದರಿಂದ ಸುಲಭವಾಗಿ ತೃಪ್ತಿಪಡಿಸುತ್ತೇವೆ ಎಂದು ನಾವು ಹೇಳಬಹುದು ಅವುಗಳನ್ನು ನೈಸರ್ಗಿಕ ಎಂದು ಕರೆಯೋಣ ವಿದ್ಯಾರ್ಥಿ ಇವುಗಳು ವಸ್ತುವನ್ನು ಪಾಲಿಸುತ್ತವೆಯೇ ಎಂದು ವರದಿ ಮಾಡುವುದು ಆದ್ದರಿಂದ ನಾವು ಅವುಗಳನ್ನು ನೈಸರ್ಗಿಕ ಮ್ಯಾಕ್ಸ್ವೆಲ್ನ ಸ್ಪರ್ಶಕ ಗಡಿ ಸ್ಥಿತಿ Maxwell's tangential boundary ಎಂದು ಕರೆಯುತ್ತಿದ್ದೇವೆ ಮೂಲತಃ E tan ಅನ್ನು ಸಂರಕ್ಷಿಸಲಾಗಿದೆ H tan ಅನ್ನು ಸಂರಕ್ಷಿಸಲಾಗಿದೆ ಆದರೆ ನಾನು ವಿಕಿರಣ ಗಡಿ ಸ್ಥಿತಿಗೆ ಬಂದಾಗ ಅನಾನುಕೂಲವೆಂದರೆ ನಾನು ವಿಕಿರಣ ಗಡಿ ಸ್ಥಿತಿಯನ್ನು ಪಡೆದ ಈ ಗಡಿ ಸ್ಥಿತಿಯನ್ನು ಯಾರಿಂದ ಪಾಲಿಸಲಾಗಿದೆ ಚದುರಿದ ಕ್ಷೇತ್ರ ಒಟ್ಟು ಕ್ಷೇತ್ರವಲ್ಲ ಆದ್ದರಿಂದ ನನ್ನ ವೇರಿಯಬಲ್ ಒಟ್ಟು ಕ್ಷೇತ್ರವಾಗಿದ್ದರೆ ನಾವು 1 ಡಿ ಯಂತೆ ಮಾಡಲಾಗುತ್ತದೆ ನಾನು ಘಟನೆಯ ಕ್ಷೇತ್ರವನ್ನು ಕಳೆಯಬೇಕು ಮತ್ತು ನಂತರ ಗಡಿ ಸ್ಥಿತಿಯನ್ನು ಸರಿಯಾಗಿ ವಿಧಿಸಬೇಕು ಆದ್ದರಿಂದ ಸ್ವಲ್ಪ ಕಠಿಣವಾಗಿರುತ್ತದೆ ತುಂಬಾ ಕಠಿಣವಲ್ಲ ಆದರೆ ನಾವು ಅದನ್ನು ನೋಡಿಕೊಳ್ಳಬೇಕು ಆದ್ದರಿಂದ ನಾವು ನಮಗೆ ಅವಕಾಶ ನೀಡೋಣ ನಾನು ಹೊಂದಿದ್ದ ಅಭಿವ್ಯಕ್ತಿಯನ್ನು ನೋಡಿ ಆದ್ದರಿಂದ ಅದು ನಾನು ಹೆಣಗಾಡುತ್ತಿರುವ ಪದ ಆದ್ದರಿಂದ ನಾನು ಈಗ ಏನು ಮಾಡಬೇಕು ಆದ್ದರಿಂದ ಮೊದಲಿಗೆ ನಾನು ಇದನ್ನು ಎಂದು ಬರೆಯಬೇಕಾಗಿದೆ ಇದು H ಘಟನೆ ಸ್ವಲ್ಪ ಟ್ರಿಕಿ ಭಾಗ ಆದ್ದರಿಂದ ನಾನು ಘಟನೆ ಕ್ಷೇತ್ರವನ್ನು ಉತ್ತಮವಾಗಿ ಸೇರಿಸುತ್ತೇನೆ ಮತ್ತು ಕಳೆಯುತ್ತೇನೆ ಏನೀಗ ಆ ಮೊದಲ ಪದದ ಪರಿಣಾಮವಾಗಿ ಸಂಭವಿಸುತ್ತದೆ ಆಗುತ್ತದೆ ಈ ಪದವು ಸರಿಯಾಗಿ ತಿಳಿದಿದೆ ಮತ್ತು ಇಲ್ಲಿ ಏನಾಗುತ್ತದೆ ಆದ್ದರಿಂದ nˆ × 1 εr ಅಥವಾ ಅದನ್ನು ಒಮ್ಮೆ ಬರೆಯೋಣ H Hinc ಈ ಅಭಿವ್ಯಕ್ತಿ ಹಾಗೆಯೇ ಉಳಿದಿದೆ ಮತ್ತು ಆ ಅಂದಾಜು ಅಭಿವ್ಯಕ್ತಿಗಳೊಂದಿಗೆ ನಾನು ಇಲ್ಲಿ ಉಳಿದಿದ್ದೇನೆ ಆದ್ದರಿಂದ ಅದು nˆ × 1 εr ಮತ್ತು ಇದನ್ನು ಬದಲಾಯಿಸಲಾಗಿದೆ ಹೌದು ಇಲ್ಲಿ ನೋಡೋಣ ಆದ್ದರಿಂದ ಈ ಸಂಪೂರ್ಣ ಅಭಿವ್ಯಕ್ತಿ ಇಲ್ಲಿ − jkεr nˆ × nˆ × H − Hinc ಅದೇ ಅಭಿವ್ಯಕ್ತಿ ನಿಜವಾಗಬೇಕು ಈಗ ಈ ಅಭಿವ್ಯಕ್ತಿಗಳಲ್ಲಿ ತಿಳಿದಿರುವ ಪದಗಳಿವೆ ಮತ್ತು ತಿಳಿಯದಿರುವ ಪದಗಳಿವೆ ಆದ್ದರಿಂದ ಉದಾಹರಣೆಗೆ ತಿಳಿದಿರುವ ಪದಗಳು εr ನನಗೆ ತಿಳಿದಿದೆ nˆ ನನಗೆ ಗೊತ್ತು ನನಗೆ Hinc ಘಟನೆ ಗೊತ್ತು ಆದ್ದರಿಂದ ನಾನು ಈ ಎಲ್ಲಾ ತಿಳಿದಿರುವ ಪದಗಳನ್ನು ಸಂಗ್ರಹಿಸಬಹುದು ಮತ್ತು ಅವು jk εr nˆ × nˆ × Hinc ಆಗುತ್ತವೆ ಇವುಗಳು ತಿಳಿದಿರುವ ಪದಗಳು ಮತ್ತು ನನಗೆ ಉಳಿದಿದೆ jk εr nˆ × nˆ × H ನಾವು ಈಗಾಗಲೇ 1 ಡಿ ಯಲ್ಲಿ ಮಾಡಿದ್ದನ್ನು ಬರೆಯುವ ಒಂದು ಅಲಂಕಾರಿಕ ಮಾರ್ಗವಾಗಿದೆ 1D ಯಲ್ಲಿ ನಾವು ಬರೆದ ಒಂದು ವಿಕಿರಣ ಗಡಿ ಸ್ಥಿತಿಯನ್ನು ಹೇರಲು ನಾವು ಬಯಸಿದ್ದೇವೆ ಮತ್ತು ನಾವು ಅದನ್ನು ಚದುರಿದ ಮೈದಾನದಲ್ಲಿ ಮಾತ್ರ ವಿಧಿಸಬಹುದು ಆದ್ದರಿಂದ ಚದುರಿದ ಕ್ಷೇತ್ರವನ್ನು ಹೇಗೆ ಪಡೆಯುವುದು ಇದನ್ನು ಈ ರೀತಿ ಬರೆಯಿರಿ Hinc Hscat ಮತ್ತು ನನ್ನ ವೇರಿಯಬಲ್ Htotal ಆಗಿರುವುದರಿಂದ ಒಟ್ಟಾರೆಯಾಗಿ ನಾನು ಹೊಸ H ಗಳನ್ನು ಇಲ್ಲಿ ಪರಿಚಯಿಸಬಾರದು ನಾನು ವಿಷಯಗಳನ್ನು ಗೊಂದಲಗೊಳಿಸುತ್ತೇನೆ ಆದ್ದರಿಂದ ಈ ಪದ ಇಲ್ಲಿ ನನ್ನದು Hscat ಮತ್ತು ಉಳಿದವು ಕೇವಲ ಪರ್ಯಾಯ ಸರಿನಾ ಆದ್ದರಿಂದ ಈ ಪದವು ನೆನಪಿಡಿ ಇದು ಗಡಿಯಲ್ಲಿ ಮಾತ್ರ ಕಾರ್ಯರೂಪಕ್ಕೆ ಬರಲಿದೆ ಆದ್ದರಿಂದ ಈ ತಿಳಿದಿರುವ ಪದವು ಇಲ್ಲಿ ನನಗೆ ಶೂನ್ಯವಲ್ಲದ ಬಲಗೈಯನ್ನು ನೀಡಲಿದೆ ಈ H ಇಲ್ಲಿ ಇದು ಅಜ್ಞಾತ ಪದವನ್ನು ಹೊಂದಿದೆ ನಾನು Ax b ಪಡೆದಾಗ ಅದನ್ನು ಹಿಂತಿರುಗಿಸುತ್ತೇನೆ ನಾನು ಈ ವ್ಯಕ್ತಿಯನ್ನು ಸರಿಸುತ್ತೇನೆ ಎಡಗೈಗೆ ಹಿಂತಿರುಗಿ ಮತ್ತು ಇದನ್ನು ಬಲಗೈಯಲ್ಲಿ ಬಲಕ್ಕೆ ಇರಿಸುತ್ತೇನೆ ಆದ್ದರಿಂದ Ax b ರಲ್ಲಿ ಈ ಪದವು ಮತ್ತೆ A ಗೆ ಹೋಗುತ್ತದೆ ಮತ್ತು ಈ ಪದವು b ಗೆ ಹೋಗುತ್ತದೆ ಅದು ಇಲ್ಲಿ ಸರಿಯಾಗಿ ಸಂಭವಿಸುತ್ತದೆ ಆದ್ದರಿಂದ ಒಟ್ಟು ಕ್ಷೇತ್ರ ಸೂತ್ರೀಕರಣದೊಂದಿಗಿನ ಮಾರ್ಗವೆಂದರೆ ಅದು ನಾವು ಕೆಲಸ ಮಾಡುವ ವಿಧಾನ ಆದ್ದರಿಂದ ನಾನು ಯಾವ ಕ್ಷೇತ್ರದಲ್ಲಿ ಗಡಿ ಸ್ಥಿತಿಯನ್ನು ವಿಧಿಸುತ್ತಿದ್ದೇನೆ ಎಂದು ನೋಡಿಕೊಳ್ಳುವುದು ಟ್ರಿಕಿ ಅಲ್ಲ ಆದ್ದರಿಂದ ಹೌದು ನನಗೆ Hinc ತಿಳಿದಿದೆ ಆದ್ದರಿಂದ ನಾನು ಅಲ್ಲಿಗೆ ಬದಲಿ ಮಾಡುತ್ತೇನೆ ಮತ್ತು H ಅಜ್ಞಾತವಾಗಿದೆ ಇದರಲ್ಲಿ ನಾನು ಮೂಲ ಕಾರ್ಯಗಳನ್ನು ಬದಲಾಯಿಸುತ್ತೇನೆ ಆದ್ದರಿಂದ ನಂತರದ ಮಾಡ್ಯೂಲ್ಗಳಲ್ಲಿ ನಾವು ಹೋಗಿ ಒಂದು ಕಾಂಕ್ರೀಟ್ ಪ್ರಕರಣವನ್ನು ತೆಗೆದುಕೊಳ್ಳುತ್ತೇವೆ ಮತ್ತು ನಾನು ಮೂಲ ಕಾರ್ಯವನ್ನು ಬದಲಿಸಿದ ನಂತರ ಸಮೀಕರಣಗಳ ವ್ಯವಸ್ಥೆಯನ್ನು ಹೇಗೆ ಪಡೆಯುತ್ತೇನೆ ಎಂದು ನೋಡೋಣ ವಿದ್ಯಾರ್ಥಿ ನಾವು ಒಟ್ಟು ಮೊತ್ತವನ್ನು ತೆಗೆದುಕೊಂಡರೆ ನೋಡಿ ಸಮಯ 0824 ನೀವು ಮತ್ತೆ ಹೇಳಬಲ್ಲಿರಾ ಸರಿ ನಾನು ಅದರ ಬಗ್ಗೆ ಚಿಂತಿಸುವುದಿಲ್ಲ ಆದ್ದರಿಂದ ಇದೀಗ ನಾನು ಇಲ್ಲಿ ಬರೆದದ್ದನ್ನು ಈ ಅಭಿವ್ಯಕ್ತಿಗೆ ಸಂಪೂರ್ಣ ವಿಷಯವನ್ನು Tm ನೊಂದಿಗೆ ಗುರುತಿಸಬೇಕಾಗಿದೆ ನೀವು ಇಲ್ಲಿ ನೋಡಿದರೆ ಅದು Tm ಡಾಟ್ ನಿಮಗಾಗಿ ಕಾಯುತ್ತಿದೆ ಆದ್ದರಿಂದ Tm ಡಾಟ್ ಇದು ಸ್ಕೇಲಾರ್ ಆಗಲಿದೆ ಆದ್ದರಿಂದ ನಾನು ಇಲ್ಲಿಯವರೆಗೆ Tm ಅನ್ನು ತೊರೆದಿದ್ದೇನೆ ಆದ್ದರಿಂದ ಇದು ಇಲ್ಲಿ ಸ್ಕೇಲಾರ್ ಆಗಲಿದೆ